ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಇಂದು ನಾನು ತಮಿಳುನಾಡಿನ ಸುನಾಮಿ ಪುನರ್ನಿರ್ಮಾಣದ ಬಗ್ಗೆ ಎರಡು ಭಾಗಗಳಲ್ಲಿ ಚರ್ಚಿಸಲಿದ್ದೇನೆ ನಾನು ಈ ಉಪನ್ಯಾಸವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದೇನೆ ಏಕೆಂದರೆ ಇದು ನನ್ನ ಸ್ವಂತ ಸಂಶೋಧನೆಯಾಗಿದೆ ಇದು ನನ್ನ ಡಾಕ್ಟರೇಟ್ ಅಧ್ಯಯನದ ಸಮಯದಲ್ಲಿ ನಾನು ನಡೆಸಿದ್ದೇನೆ ಮತ್ತು ಕ್ರಮಶಾಸ್ತ್ರೀಯ ವಿಧಾನವನ್ನು ಕುರಿತು ಮಾತನಾಡುವ ಮೊದಲ ಭಾಗವಾಗಿದೆ ಮತ್ತು ವಿವಿಧ ವಿಧಾನಗಳು ಯಾವುವು ನಾನು ಅದನ್ನು ಹೇಗೆ ರೂಪಿಸಿದ್ದೇನೆ ಮತ್ತು ಅಂತಹ ವಿಷಯಗಳಲ್ಲಿ ನಾನು ಯಾವ ರೀತಿಯ ಚೌಕಟ್ಟನ್ನು ಕೆಲಸ ಮಾಡಿದ್ದೇನೆ ಮತ್ತು ಎರಡನೇ ಭಾಗದಲ್ಲಿ ಕೇಸ್ ಸ್ಟಡೀಸ್ ಮತ್ತು ನನ್ನ ಅವಲೋಕನಗಳು ಮತ್ತು ಆವಿಷ್ಕಾರಗಳ ಬಗ್ಗೆ ನಾನು ಕೇಸ್ ಸ್ಟಡಿ ವಿಧಾನದ ಮೂಲಕ ನಾನು ಯಾವ ರೀತಿಯ ತಿಳುವಳಿಕೆಯನ್ನು ಪಡೆದುಕೊಂಡಿದ್ದೇನೆ ಎಂದು ಚರ್ಚಿಸುತ್ತಿದ್ದೇನೆ ಆದ್ದರಿಂದ ಭಾಗ ಒಂದರಿಂದ ಪ್ರಾರಂಭಿಸೋಣ ಈ ಸುನಾಮಿ ಪುನರ್ನಿರ್ಮಾಣ ತಮಿಳುನಾಡಿನ ಬಗ್ಗೆ ಮಾತನಾಡುವ ಮೊದಲು ವಿಪತ್ತು ಕ್ಷೇತ್ರದಲ್ಲಿ ನನ್ನ ಪ್ರಯಾಣವು ಹೇಗೆ ಪ್ರಾರಂಭವಾಯಿತು ಎಂಬುದರ ಒಂದು ಅವಲೋಕನವನ್ನು ನಾನು ನಿಮಗೆ ನೀಡಲು ಬಯಸುತ್ತೇನೆ ಈ ಎರಡು ಛಾಯಾಚಿತ್ರಗಳು ನನ್ನ ಜೀವನದ ಪ್ರಮುಖ ಛಾಯಾಚಿತ್ರಗಳಾಗಿವೆ ವಾಸ್ತವವಾಗಿ ನನ್ನ ಜೀವನದ ನನ್ನ ಇಡೀ ಪ್ರಯಾಣವು ವಿಭಿನ್ನ ತಿರುವು ಪಡೆದಿದೆ ನೀವು ನೋಡುತ್ತಿರುವ ಬಲಭಾಗದ ಛಾಯಾಚಿತ್ರ ಇದು ಮರಾಠವಾಡ ಪ್ರದೇಶದಲ್ಲಿನ ಲಾತೂರ್ ಭೂಕಂಪನ ಚೇತರಿಕೆಯಲ್ಲಿ ಪುನರ್ನಿರ್ಮಾಣಗೊಂಡ ಮನೆಗಳು ಮತ್ತು 1993 ಪೋಸ್ಟ್ಗಳು 1993 ಮತ್ತು ಎಡಭಾಗದಲ್ಲಿ ಗುಜರಾತ್ ಭೂಕಂಪದ ಚೇತರಿಕೆಯಲ್ಲಿ ನಿರ್ಮಿಸಲಾದ ಅನೇಕ ಜಿಯೋಡೆಸಿಕ್ ಡೋಮ್ಗಳನ್ನು ನೀವು ನೋಡಬಹುದು ಲಾತೂರ್ ಭೂಕಂಪದ ಚೇತರಿಕೆಯ ಈ ಛಾಯಾಚಿತ್ರವನ್ನು ನಾನು ನೋಡಿದಾಗ ಮತ್ತು ಸ್ವಲ್ಪ ಸಮಯದ ನಂತರ ನಾನು ಈ ನಿರ್ದಿಷ್ಟ ಸೈಟ್ಗಳಿಗೆ ಭೇಟಿ ನೀಡಿದ್ದೇನೆ ಮತ್ತು ಇಂದಿಗೂ ಸಹ ಈ ವಸತಿ ಉತ್ಪನ್ನಗಳಲ್ಲಿ ಹಲವು ಅವು ಇನ್ನೂ ಖಾಲಿಯಾಗಿವೆ ಹೆಚ್ಚಿನ ಜನರು ಈ ಮನೆಗಳನ್ನು ಆಕ್ರಮಿಸಿಕೊಂಡಿಲ್ಲ ಆ ದಿನ ನನ್ನ ಮನಸ್ಸಿನಲ್ಲಿ ಮೊದಲ ಪ್ರಶ್ನೆ ಎದ್ದಿತು ಉತ್ತಮ ತಾಂತ್ರಿಕ ಇನ್ಪುಟ್ ಹೊಂದಿದ್ದರೂ ಈ ಮನೆಗಳು ಏಕೆ ಆಕ್ರಮಿಸಲ್ಪಟ್ಟಿಲ್ಲ ಆದರೆ ಇದು RCC ರಚನೆಗಳ ಜಿಯೋಡೆಸಿಕ್ ಡೋಮ್ಸ್ ಆಗಿದೆ ಆದರೆ ಸಮುದಾಯಗಳನ್ನು ಆಕ್ರಮಿಸದಂತೆ ಮಾಡಿದ್ದು ಮತ್ತು ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬೇರೂರಿದೆ ನಾನು ಈ ರೀತಿಯ ಖಾಲಿತನದ ಹಿಂದಿನ ಕಾರಣಗಳ ಕುರಿತು ಕೆಲಸ ಮಾಡಲು ಪ್ರಾರಂಭಿಸಿದೆ ನಂತರ ನಾನು ನನ್ನ ಪ್ರಬಂಧದ ಮೇಲೆ ಕೆಲಸ ಮಾಡಿದ್ದೇನೆ ಮತ್ತು ನಂತರ ನಾನು ಗುಜರಾತ್ಗೆ ಹೋದಾಗ ನಾನು ಅರಿತುಕೊಂಡೆ ಸಮುದಾಯಗಳು ಸಾಂಸ್ಕೃತಿಕ ಆಯಾಮದ ಬಗ್ಗೆ ಹೇಗೆ ಚಿಂತಿಸುತ್ತಿವೆ ಮತ್ತು ವಿಶೇಷವಾಗಿ ಅವರು ಏಕೆ ಸಂತೋಷವಾಗಿಲ್ಲ ಕೆಲವು ಪ್ರಿಫ್ಯಾಬ್ ಇನ್ಪುಟ್ಗಳು ಮತ್ತು ಇದು ಕಾಂಕ್ರೀಟ್ ರಚನೆಗಳಾಗಿದ್ದರೂ ಜನರು ಇನ್ನೂ ಏಕೆ ಸಂತೋಷಪಡುವುದಿಲ್ಲ ಅವರು ತಮ್ಮ ಕುಟುಂಬ ಮತ್ತು ಜೀವನೋಪಾಯದ ಅಂಶವನ್ನು ಹೇಗೆ ನೋಡಿಕೊಳ್ಳುತ್ತಿದ್ದರು ಆದ್ದರಿಂದ ಇದು ನನ್ನ ಮನಸ್ಸಿನಲ್ಲಿ ವಿಭಿನ್ನ ಆಯಾಮವನ್ನು ತೆರೆಯಿತು ಮತ್ತು ನಾನು ಸಾಂಪ್ರದಾಯಿಕ ವಾಸ್ತುಶಿಲ್ಪ ಸಾಂಪ್ರದಾಯಿಕ ಪರಿಸರವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದೆ ಮತ್ತು ಅದರೊಂದಿಗೆ ನಾನು ಆರೋವಿಲ್ಲೆಯಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದೆ ಮತ್ತು ವಾಸ್ತುಶಿಲ್ಪಿಗಳು ಸಮುದಾಯಗಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನನಗೆ ಕಣ್ಣು ತೆರೆಸಿದೆ ಮತ್ತು ಅದರ ಮೂಲಕ ನಾನು ಆಕ್ಸ್ಫರ್ಡ್ ಬ್ರೂಕ್ಸ್ನಲ್ಲಿ ವರ್ನಾಕ್ಯುಲರ್ ಆರ್ಕಿಟೆಕ್ಚರ್ನಲ್ಲಿ ಇಂಟರ್ನ್ಯಾಷನಲ್ ಸ್ಟಡೀಸ್ನಲ್ಲಿ ನನ್ನ ಮಾಸ್ಟರ್ಸ್ ಮಾಡಲು ಹೋದೆ ಆದ್ದರಿಂದ ಅದು 2004 ರ ಸಮಯ ಮತ್ತು ಸುನಾಮಿ ತಮಿಳುನಾಡಿಗೆ ಅಪ್ಪಳಿಸಿತು ಮತ್ತು ಸುನಾಮಿಯ ನಂತರ ನಾನು ತಮಿಳುನಾಡಿನ ಮೀನುಗಾರಿಕಾ ಗ್ರಾಮಗಳ ಪುನರ್ವಸತಿ ಭಾಗದ ಕುರಿತು ನನ್ನ ಪ್ರಬಂಧವನ್ನು ಮಾಡಿದೆ ಮತ್ತು ನಂತರ ನಾನು ಸಮುದಾಯ ಮತ್ತು ಅಭಿವೃದ್ಧಿಯ ಗುಂಪುಗಳ ನಡುವಿನ ಪರಸ್ಪರ ಅಂತರವನ್ನು ಸಮನ್ವಯಗೊಳಿಸುವ ಕೆಲಸ ಮಾಡಿದೆ ಆದ್ದರಿಂದ ಪುನರ್ವಸತಿ ಹಂತದಲ್ಲಿ ನಾನು ಎದುರಿಸಿದ ತಿಳುವಳಿಕೆಗಳಲ್ಲಿ ಇದು ಒಂದಾಗಿದೆ ನಂತರ ನಾನು ಕ್ಯಾಲ್ಡಿಕಾಟ್ನ ಬೆನ್ಫೀಲ್ಡ್ ಅಡ್ವಾನ್ಸ್ಡ್ ಟಿಂಬರ್ ಟೆಕ್ನಾಲಜೀಸ್ ನಲ್ಲಿ ವಿನ್ಯಾಸ ತಂತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದಾಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭೂಕಂಪದ ಪುನರ್ವಸತಿ ಕುರಿತು ನಮ್ಮ ಕಂಪನಿಯು ಯೋಜನೆಯನ್ನು ಪಡೆದುಕೊಂಡಿದೆ ಕಾಶ್ಮೀರದಲ್ಲಿ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯು ಕೆಲವು ಮನೆಗಳನ್ನು ನಿರ್ಮಿಸಲು ಪ್ರಸ್ತಾಪಿಸಿದೆ ಮರದ ಚೌಕಟ್ಟಿನ ಮನೆಗಳನ್ನು ಬಳಸಿ ಪ್ರಿಫ್ಯಾಬ್ ಮನೆಗಳು ಅವರ ಪ್ರವಾಸೋದ್ಯಮ ಅಭಿವೃದ್ಧಿಯ ಭಾಗವಾಗಿ ಮತ್ತು ಹಾಗೆಯೇ ಪೀಡಿತ ಪ್ರದೇಶಗಳು ಆದ್ದರಿಂದ ಅಲ್ಲಿ ನಾನು ಫ್ಲಡ್ ಪ್ಯಾಕ್ ವಿಧಾನಗಳಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿ ನಾನು ಮನೆಗಳನ್ನು ತಯಾರಿಸುತ್ತಿದ್ದೇನೆ ಮತ್ತು ನಾನು ಅವುಗಳನ್ನು ಎಲ್ಲಿ ಕಳುಹಿಸುತ್ತಿದ್ದೇನೆ ಅವುಗಳನ್ನು ಕಾಶ್ಮೀರದ ಭಾಗಕ್ಕೆ ರವಾನಿಸಲು ಮತ್ತು ನಂತರ ನಾವು ವಿತರಿಸಿದ ಫ್ಲಾಟ್ ಪ್ಯಾಕ್ ವಿಧಾನಗಳನ್ನು ಬಳಸಿಕೊಂಡು ಫ್ಲಾಟ್ ಪ್ಯಾಕ್ ಅನ್ನು ರವಾನಿಸಲು IKEA ಪೀಠೋಪಕರಣಗಳು ಬಳಸಿದೆ ಹಾಗಾಗಿ ನಾನು ಅದನ್ನು ಮಾಡುತ್ತಿದ್ದೆ ಮತ್ತು ಅಲ್ಲಿ ನನ್ನಲ್ಲಿ ವಿಲನ್ ಪಾತ್ರವನ್ನು ನಾನು ಅರಿತುಕೊಂಡೆ ಮತ್ತು ಅಲ್ಲಿಯೇ ಫಲಾನುಭವಿಗಳು ಯಾರೆಂದು ನನಗೆ ತಿಳಿದಿಲ್ಲ ಸೈಟ್ ಯಾವುದು ಎಂದು ನನಗೆ ತಿಳಿದಿಲ್ಲ ಅಲ್ಲಿರುವ ಬಾಹ್ಯರೇಖೆಗಳು ಏನೆಂದು ನನಗೆ ತಿಳಿದಿಲ್ಲ ಹವಾಗುಣ ಎಂದರೇನು ಎಂದು ನನಗೆ ತಿಳಿದಿಲ್ಲ ಹಾಗಾಗಿ ನಾನು ಮಾಡುತ್ತಿದ್ದೇನೆ ಎಂದು ನಾನು ಅರಿತುಕೊಂಡೆ ಅಲ್ಲಿ ಕ್ಲೈಂಟ್ ಬಯಸುವುದರ ನಡುವೆ ಅಂತರವಿದೆ ಎಂದು ನಿಮಗೆ ತಿಳಿದಿದೆಯೇ ಉದ್ಯಮವು ಏನನ್ನು ಪೂರೈಸುತ್ತಿದೆ ಮತ್ತು ಫಲಾನುಭವಿಗಳು ಏನನ್ನು ನೋಡುತ್ತಿದ್ದಾರೆ ಹಾಗಾಗಿ ಇಲ್ಲಿಯೇ ನಾನು ನನ್ನ Ph D ಸಂಶೋಧನೆಯ ಪ್ರಸ್ತಾಪವನ್ನು ಅಭಿವೃದ್ಧಿಪಡಿಸಿದೆ ಮತ್ತು ನನ್ನ ಡಾಕ್ಟರೇಟ್ ಸಂಶೋಧನೆಯ ಆರಂಭಿಕ ದಿನಗಳಲ್ಲಿ ನಾನು ಅದೇ ವೆಸ್ಟ್ಮಿನಿಸ್ಟರ್ ಲಂಡನ್ ವಿಶ್ವವಿದ್ಯಾಲಯದಿಂದ ಹಣವನ್ನು ಪಡೆದುಕೊಂಡಿದ್ದೇನೆ ನನ್ನ ಆರಂಭಿಕ ಸಿದ್ಧಾಂತಗಳು ನಿಮಗೆ ತಿಳಿದಿರುವ ಮೂಲ ಪರಿಭಾಷೆಯಲ್ಲಿವೆ ಏಕೆಂದರೆ ಅಭಿವೃದ್ಧಿಯಂತಹ ದಿನನಿತ್ಯದ ಅರ್ಥದಲ್ಲಿ ನಾವು ಅನೇಕ ಪದಗಳನ್ನು ತುಂಬಾ ಸಡಿಲವಾಗಿ ಬಳಸುತ್ತೇವೆ ನಾವು ಅಭಿವೃದ್ಧಿ ಎಂದು ಹೇಳಿದಾಗ ನಾವು ಅಭಿವೃದ್ಧಿಯನ್ನು ಹೇಗೆ ವ್ಯಾಖ್ಯಾನಿಸಬಹುದು ಹಾಗಾಗಿ ನನ್ನ ಸಂಶೋಧನೆಯಲ್ಲಿ ನಾನು ಅಭಿವೃದ್ಧಿಯ ಅಂಶವನ್ನು ನೋಡಿದ್ದು ಒಂದು ಕಡೆ ಸಾಮಾನ್ಯ ಅಭಿವೃದ್ಧಿ ಪ್ರಕ್ರಿಯೆಯಾಗಿದೆ ಇದು ದುರಂತದ ಮೊದಲು ಪುರಸಭೆ ಅಥವಾ ಪಂಚಾಯತ್ ಅವರ ಕಾಳಜಿಯನ್ನು ವಹಿಸುತ್ತದೆ ಸಮುದಾಯಗಳು ಮತ್ತು ಅವರ ರಸ್ತೆಗಳು ನೀರು ಸರಬರಾಜು ಸೇವೆಗಳು ಎಲ್ಲವೂ ಆರೋಗ್ಯ ಕ್ಷೇತ್ರ ಆಗಿದೆ ಆದ್ದರಿಂದ ಅದು ಸಾಮಾನ್ಯ ಅಭಿವೃದ್ಧಿ ಪ್ರಕ್ರಿಯೆಯಾಗಿದೆ ಮತ್ತು ನಂತರ ಎರಡನೇ ಭಾಗವು ದುರಂತವಾಗಿದೆ ವಿಪತ್ತು ಸಂಭವಿಸಿದಾಗ ವಿವಿಧ NGO ಗಳು ಸಹಾಯ ಹಸ್ತಕ್ಕಾಗಿ ಮುಂದೆ ಬಂದರೆ ಮತ್ತು ಅವು ನಿಮಗೆ ತಿಳಿದಿರುವ ವಿವಿಧ ಧನಸಹಾಯ ಕಾರ್ಯವಿಧಾನಗಳು ಮತ್ತು ಅದು ಪರಿಹಾರದ ಹಂತವಾಗಬಹುದು ಇದು ಪುನರ್ವಸತಿ ಹಂತವಾಗಿರಬಹುದು ಅಥವಾ ದೀರ್ಘಾವಧಿಯಲ್ಲಿ ಅದು ತೆಗೆದುಕೊಳ್ಳುತ್ತದೆ ಚೇತರಿಕೆ ಮತ್ತು ಪುನರ್ನಿರ್ಮಾಣದ ಹಂತಗಳು ಆದ್ದರಿಂದ ಇಲ್ಲಿ ನಟರು ತುಂಬಾ ವಿಭಿನ್ನರಾಗಿದ್ದಾರೆ ಮತ್ತು ಅವರು ತುಂಬಾ ತಾತ್ಕಾಲಿಕ ಸ್ವಭಾವದವರಾಗಿದ್ದಾರೆ ಬೆಳವಣಿಗೆಯು ತಾತ್ಕಾಲಿಕ ಸ್ವಭಾವವಾಗಿದೆ ದೀರ್ಘಾವಧಿಯಲ್ಲಿ ಒಮ್ಮೆ ಪರಿಹಾರ ಹಂತವನ್ನು ಪೂರ್ಣಗೊಳಿಸಿದ ನಂತರ ಮತ್ತು ಪುನರ್ವಸತಿ ಹಂತವನ್ನು ತಾತ್ಕಾಲಿಕ ವಸತಿಗಳಲ್ಲಿ ಇರಿಸಲಾಗುತ್ತದೆ ಅಲ್ಲಿ ಅವರು ಗೋಚರ ಭೂಮಿ ಕಾರ್ಯಸಾಧ್ಯತೆ ಮತ್ತು ಸೂಕ್ತವಾದ NGO ಸಮನ್ವಯಗಳು ಸೂಕ್ತವಾದ ಆರ್ಥಿಕ ಗೋಚರತೆಗಳನ್ನು ಹುಡುಕುತ್ತಾರೆ ಮತ್ತು ಅಲ್ಲಿಯೇ ವಿಪತ್ತಿನ ನಂತರದ ಅಭಿವೃದ್ಧಿ ಪ್ರಕ್ರಿಯೆಯು ಕಾರ್ಯನಿರ್ವಹಿಸುತ್ತದೆ ನೀವು ಎರಡು ವರ್ಷ ಮೂರು ವರ್ಷಗಳ ದೀರ್ಘಾವಧಿಯ ಪ್ರಕ್ರಿಯೆಯಾಗಿರಬಹುದು ಮತ್ತು ಹೋಗುವ ಮೊದಲು ನಾನು ಅದರ ಹಿಂದಿನ ತಾಂತ್ರಿಕ ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ ಮೊದಲಿಗೆ ನಾನು ಅಪಾಯ ಮತ್ತು ವಿಪತ್ತುಗಳನ್ನು ನೋಡಲು ಪ್ರಾರಂಭಿಸಿದೆ ಅದರ ಮೂಲಭೂತ ವ್ಯತ್ಯಾಸವೆಂದರೆ ಅಪಾಯವು ಕೇವಲ ನೈಸರ್ಗಿಕ ವಿದ್ಯಮಾನವಾಗಿದೆ ಅದು ಪ್ರವಾಹವಾಗಿರಬಹುದು ಅದು ಚಂಡಮಾರುತವಾಗಿರಬಹುದು ಅಥವಾ ನಿಮಗೆ ತಿಳಿದಿದೆ ಅದು ಭೂಕಂಪ ಆಗಿರಬಹುದು ಅದು ಭೂಕುಸಿತವಾಗಿರಬಹುದು ಆದರೆ ನಂತರ ಏನು ಅಪಾಯವನ್ನು ವಿಪತ್ತು ಮಾಡುತ್ತದೆ ಆದ್ದರಿಂದ ಇಲ್ಲಿ ಜಪಾನ್ನಲ್ಲಿ ನೀವು 9 ರಿಕ್ಟರ್ ಮಾಪಕವನ್ನು ಪಡೆಯುತ್ತಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಬೇಕು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೀವು ಎಂಟು ರಿಕ್ಟರ್ ಮಾಪಕವನ್ನು ಪಡೆಯುತ್ತಿದ್ದೀರಿ ಆದರೆ ಇನ್ನೂ ನೀವು ಅಲ್ಲಿ ಜೀವಗಳನ್ನು ಕಳೆದುಕೊಳ್ಳುತ್ತಿಲ್ಲ ಆದರೆ ಭಾರತ ಅಥವಾ ಪಾಕಿಸ್ತಾನ ಅಥವಾ ಶ್ರೀಲಂಕಾದಂತಹ ಭಾರತ ದೇಶಗಳಲ್ಲಿ 7 5 ಸ್ಕೇಲ್ ಕೂಡ ಭಾರಿ ಪರಿಣಾಮವನ್ನು ಸೃಷ್ಟಿಸುತ್ತಿದೆ ಆದ್ದರಿಂದ ಇದು ಕೇವಲ ನೈಸರ್ಗಿಕ ವಿದ್ಯಮಾನವಲ್ಲ ಅದು ಪ್ರಭಾವವನ್ನು ಉಂಟುಮಾಡುತ್ತದೆ ಅದು ದುರ್ಬಲತೆಯಾಗಿದೆ ಇದು ಜನರ ದುರ್ಬಲತೆ ಸಮಾಜ ಸಮುದಾಯ ಎದುರಿಸಲು ಅಸಮರ್ಥರಾದವರು ಆ ನಿರ್ದಿಷ್ಟ ಅಪಾಯ ಮತ್ತು ಅದರ ಪ್ರಭಾವವನ್ನು ನಿಭಾಯಿಸುವವರು ಆದ್ದರಿಂದ ಅಲ್ಲಿ ಅಪಾಯ ಮತ್ತು ದುರ್ಬಲತೆ ವಿಪತ್ತು ಅಪಾಯಕ್ಕೆ ಹೋಗುತ್ತದೆ ವಾಸ್ತವವಾಗಿ ರೋಹಿತ್ ಜಿಜ್ಞಾಸುJigyasu's ಅವರ ರೋಹಿತ್ ಜಿಜ್ಞಾಸು ಅವರ ಕೃತಿಯೊಂದಿಗೆ ನಾನು ಉಲ್ಲೇಖಿಸಿದಾಗ ಅದು ನನ್ನ ಅಧ್ಯಯನಕ್ಕೆ ಮತ್ತೊಮ್ಮೆ ಮತ್ತು ಕಣ್ಣುತೆರೆದಿದೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಅಲ್ಲಿ ಅವರು ನನಗೆ ನಿರ್ದೇಶನವನ್ನು ನೀಡಿದ್ದಾರೆ ಬ್ಲೈಕಿ ಅವರ ಕೃತಿಗಳಾದ ಕ್ಯಾನನ್ ಮತ್ತು ಇಯಾನ್ ಡೇವಿಸ್ ಕೆಲಸ ಮತ್ತು ಈ ದುರ್ಬಲತೆಯ ವಿಪತ್ತು ಮತ್ತು ಅಪಾಯವನ್ನು ಹೇಗೆ ಕೆಲಸ ಮಾಡಲಾಗಿದೆ ಆದ್ದರಿಂದ ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದಾದದ್ದು ದುರಂತದ ನಂತರ ತಕ್ಷಣವೇ ಪ್ರತಿಕ್ರಿಯೆಯ ವಿಪತ್ತು ಅನುಸರಿಸಲು ಬಳಸಿದ ಅಭಿವೃದ್ಧಿ ಸರಿಯಾಗಿ ಮತ್ತು ನಂತರ ದುರ್ಬಲತೆಯ ಅಂಶವು ತುಂಬಾ ಕಡಿಮೆಯಿರಬೇಕು ಆದರೆ ವಾಸ್ತವದಲ್ಲಿ ವಿಪತ್ತು ಪ್ರತಿಕ್ರಿಯೆಯು ಅಭಿವೃದ್ಧಿಯ ಅಂಶದಲ್ಲಿದೆ ಅಲ್ಲಿ ದುರ್ಬಲತೆಯ ಅಂಶವು ಹೆಚ್ಚು ಎಂದು ನೀವು ನೋಡುತ್ತೀರಿ ಅದು ನಮ್ಮ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯಲ್ಲಿದೆ ಲೆವಿಸ್ ಇದನ್ನು ಕೇವಲ ಸೈಕಲ್ ಅಲ್ಲ ಎಂದು ಕರೆಯುವ ಸ್ಥಳದಲ್ಲಿ ಅವನು ಅದನ್ನು ಬೈಸಿಕಲ್ ಎಂದು ಕರೆಯುತ್ತಾನೆ ಸರಿ ಬೈಸಿಕಲ್ ಮುಂಭಾಗದ ಚಕ್ರವು ಅಭಿವೃದ್ಧಿಗೆ ತಿರುಗಿದಾಗ ದುರ್ಬಲತೆ ಕಡಿಮೆಯಾಗುವುದಿಲ್ಲ ಅದು ಇನ್ನೊಂದು ದಿಕ್ಕಿನಲ್ಲಿಯೂ ತಿರುಗಬಹುದು ಏಕೆಂದರೆ ಅದಕ್ಕೆ ತಳ್ಳುವ ಮತ್ತು ಎಳೆಯುವ ಅಂಶಗಳಾದ ಇತರ ಅಂಶಗಳಿವೆ ಅಂತೆಯೇ ನಾನು ಅಭಿವೃದ್ಧಿ ಎಂದು ವ್ಯಾಖ್ಯಾನಿಸಿದಂತೆ ವಿಪತ್ತಿನ ಪೂರ್ವದ ಅಭಿವೃದ್ಧಿ ದುರಂತದ ಸಮಯದಲ್ಲಿ ಮತ್ತು ನಂತರದ ವಿಪತ್ತು ದುರ್ಬಲತೆಯಲ್ಲಿಯೂ ಸಹ ನಾನು ವಿಪತ್ತು ಪೂರ್ವದ ದುರ್ಬಲತೆಗಳಾಗಿ ವರ್ಗೀಕರಿಸಿದ್ದೇನೆ ಏಕೆಂದರೆ ಇದು ನಾನು ಸುನಾಮಿ ಚೇತರಿಕೆಯ ಆರಂಭಿಕ ಹಂತದಲ್ಲಿ ಅಸ್ತಿತ್ವದಲ್ಲಿರುವ ಜಲಸಂಪನ್ಮೂಲ ಸಮಸ್ಯೆಗಳ ಪರಿಹಾರ ಹಂತದಲ್ಲಿ ತೆಗೆದ ಛಾಯಾಚಿತ್ರವಾಗಿದೆ ಜನರು ಸೇರುತ್ತಿದ್ದರು ಸಣ್ಣ ಪುರಸಭೆಯ ನಲ್ಲಿಗಳಿಂದ ನೀರು ಪಡೆಯಲು ಮತ್ತು ಮೂಲೆಗಳ ಸುತ್ತಲೂ ಮತ್ತು ಅವರು ಸೇವಾ ಸಮಸ್ಯೆಗಳಿವೆ ಆದ್ದರಿಂದ ಈಗಾಗಲೇ ಅಸ್ತಿತ್ವದಲ್ಲಿರುವ ದುರ್ಬಲ ಸನ್ನಿವೇಶಗಳಿವೆ ಅವುಗಳು ಅಪಾಯಗಳಿಗೆ ಗುರಿಯಾಗಬಹುದು ಅವರು ದೈನಂದಿನ ಜೀವನ ಚಟುವಟಿಕೆಗಳಿಗೆ ಗುರಿಯಾಗುತ್ತಾರೆ ಆದರೆ ವಿಪತ್ತಿನ ಪರಿಣಾಮವಾಗಿ ದುರ್ಬಲತೆಗಳು ಅಲ್ಲಿ ಮಾನವ ಜೀವ ಕಳೆದುಕೊಳ್ಳುತ್ತವೆ ಮತ್ತು ಆಸ್ತಿ ಹಾನಿಯನ್ನು ಸಹ ಆಗುತ್ತದೆ ಮತ್ತು ಮೂಲಸೌಕರ್ಯ ಹಾನಿ ಆದರೆ ದುರಂತದ ನಂತರದ ದುರ್ಬಲತೆಯಲ್ಲಿ ಇದು 2007 ರ ನಂತರ ಅದೇ ಸ್ಥಳದ ಛಾಯಾಚಿತ್ರವಾಗಿದೆ ಇದು ಸುಮಾರು ಎರಡು ವರ್ಷಗಳ ನಂತರ ಎರಡೂವರೆ ವರ್ಷಗಳ ನಂತರ ಮತ್ತು ಇನ್ನೂ ಜನರು ಈ ಮೂಲಭೂತ ಸೇವೆಗಳಿಗಾಗಿ ಹೆಣಗಾಡುತ್ತಿದ್ದಾರೆ ಆದ್ದರಿಂದ ಅಲ್ಲಿ ನಾವು ಈ ದುರಂತದ ನಂತರದ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಕೆಲವೊಮ್ಮೆ ಚೇತರಿಕೆಯ ಪ್ರಕ್ರಿಯೆಯ ಪರಿಣಾಮವಾಗಿ ದುರ್ಬಲತೆಯು ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ ಹಾಗಾಗಿ ಅದು ಬೇರೆ ರೂಪವನ್ನು ಪಡೆದುಕೊಳ್ಳುತ್ತದೆ ನಂತರ ನಾನು ದುರ್ಬಲತೆಯನ್ನು ಹೇಗೆ ನಿರ್ಣಯಿಸಬಹುದು ಎಂಬುದನ್ನು ನೋಡಲು ಪ್ರಾರಂಭಿಸಿದೆ ನಾವು ದುರ್ಬಲತೆಯ ಬಗ್ಗೆ ಮಾತನಾಡುವಾಗ ನಾನು ನಿಮಗೆ ನಾಲ್ಕು ವಿಭಿನ್ನ ರೀತಿಯ ದುರ್ಬಲತೆಯ ವಿಶ್ಲೇಷಣೆಯನ್ನು ಪರಿಚಯಿಸುತ್ತೇನೆ ಮೊದಲನೆಯದು ತಾಂತ್ರಿಕ ಕೇಂದ್ರಿತ ವಿಶ್ಲೇಷಣೆ ಈ ಹಿಂದೆ ಪ್ರವಾಹ ಅಥವಾ ಭೂಕಂಪವೇ ಆಗಿರಲಿ ವಿಪತ್ತು ಸಂಭವಿಸಿದಾಗ ಇಂಜಿನಿಯರ್ ತಂಡವು ಈ ಸೈಟ್ಗೆ ಭೇಟಿ ನೀಡುತ್ತಿತ್ತು ಮತ್ತು ಬಲವರ್ಧನೆಯು ದೋಷಪೂರಿತವಾಗಿರುವ ಕೀಲುಗಳಲ್ಲಿ ಎಲ್ಲಿ ಬಿರುಕುಗಳು ಬರುತ್ತವೆ ಎಂಬುದನ್ನು ಅವರು ಗುರುತಿಸುತ್ತಾರೆ ಆದ್ದರಿಂದ ಅಂದರೆ ಅವರು ಬೀಳುವಿಕೆ ಮತ್ತು ದೌರ್ಬಲ್ಯಗಳ ತಾಂತ್ರಿಕ ತಪಾಸಣೆಯ ಮೂಲಕ ಕಟ್ಟಡಗಳ ಭೌತಿಕ ದುರ್ಬಲತೆಯನ್ನು ನೋಡುತ್ತಿದ್ದಾರೆ ಮತ್ತು ಇವುಗಳ ಹಿಂದಿನ ಕಾರಣಗಳು ಯಾವುವು ನಂತರ 80 ರ ದಶಕದ ನಂತರ ಫ್ರೆಡೆರಿಕ್ ಕೋನಿ ಮತ್ತು ಸಂಬಂಧವನ್ನು ತಂದರು ವಿಪತ್ತುಗಳು ಮತ್ತು ಅಭಿವೃದ್ಧಿಯ ನಡುವೆ ಇದು ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರ ಕೇಂದ್ರಬಿಂದುವಾಗಿ ಮಾರ್ಪಟ್ಟಿದೆ ಪ್ರತಿ ಬಾರಿ ವಿಪತ್ತು ಸಂಭವಿಸಿದಾಗ ಅದು ಹೆಚ್ಚಾಗಿ ನಿರ್ದಿಷ್ಟ ಗುರಿ ಗುಂಪಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅವರು ಸಾಮಾನ್ಯವಾಗಿ ಗಮನಿಸುತ್ತಾರೆ ಆದ್ದರಿಂದ ಇದು ಸಾಮಾಜಿಕ ಗುಂಪಿನ ದುರ್ಬಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಸಾಮಾಜಿಕ ದುರ್ಬಲತೆಯ ಕಾರಣಗಳ ಬಗ್ಗೆ ಕಾಳಜಿ ವಹಿಸುತ್ತದೆ ಮೂರನೆಯ ಅಂಶವು ಸಾಂದರ್ಭಿಕ ವಿಶ್ಲೇಷಣೆಯಾಗಿದೆ ಇದು ವ್ಯಕ್ತಿ ಅಥವಾ ಕುಟುಂಬವು ಯಾವ ರೀತಿಯ ಗುಂಪಿಗೆ ಸೇರಿದೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ ಆದರೆ ದೈನಂದಿನ ಜೀವನದ ಸ್ವರೂಪ ಮತ್ತು ಅವರ ವಾಸ್ತವಿಕ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ ಅಥವಾ ಇತ್ತೀಚೆಗೆ ಬದಲಾಗಿರಬಹುದು ಅದು ಅಭಿವೃದ್ಧಿಯ ಒಳಹರಿವಿನ ಮೂಲಕ ಆಗಿರಬಹುದು ಇದು ಅನಿರೀಕ್ಷಿತ ವಿವಿಧ ರೀತಿಯ ದುರ್ಬಲತೆಯ ಪರಿಣಾಮವಾಗಿ ದುರ್ಬಲತೆಯಿಂದ ಆಗಿರಬಹುದು ಆದ್ದರಿಂದ ಪರಿಸ್ಥಿತಿ ಹೇಗೆ ಪ್ರತಿದಿನ ಬದಲಾಗುತ್ತಿದೆ ಕೊನೆಯ ಅಂಶವೆಂದರೆ ಇಲ್ಲಿ ಸಮುದಾಯ ಆಧಾರಿತ ವಿಶ್ಲೇಷಣೆಯಾಗಿದೆ ಸಮುದಾಯಗಳು ಮತ್ತು ಗುಂಪುಗಳು ಹಾನಿ ಮತ್ತು ನಷ್ಟಕ್ಕೆ ತಮ್ಮದೇ ಆದ ಬಹಿರಂಗಪಡಿಸುವಿಕೆಯನ್ನು ವಿಚಾರಿಸಲು ದುರ್ಬಲತೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿವೆ ಇವುಗಳಲ್ಲಿ ಹೆಚ್ಚಿನ ಎನ್ಜಿಒಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಆದ್ದರಿಂದ ಅವರು ಸಮುದಾಯಗಳಿಗೆ ತಮ್ಮ ಸಮಸ್ಯೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಪ್ರಯತ್ನಿಸಿದರು ಆದ್ದರಿಂದ ನೀವು ಭಾಗವಹಿಸುವ ವಿಧಾನಗಳ ಮೂಲಕ ಸೂಕ್ತವಾದ ಪರಿಹಾರಗಳನ್ನು ಹುಡುಕಲು ಸಮುದಾಯವನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಇಲ್ಲಿಯೇ ಹೆಚ್ಚಿನ ಎನ್ಜಿಒಗಳು ಕೆಲಸ ಮಾಡುತ್ತವೆ ಆದರೆ ನನ್ನ ಸಂಶೋಧನೆಯಲ್ಲಿ ನಾನು ಗುಂಪು ಅಲ್ಲದ ಕಾರಣ ನಾನು ಎನ್ಜಿಒ ಅಲ್ಲ ಆದರೆ ಪ್ರತಿದಿನ ಏನಾಗುತ್ತಿದೆ ಪ್ರತಿದಿನ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ನಾನು ಪ್ರತಿದಿನ ನೋಡುತ್ತಿದ್ದೇನೆ ಮತ್ತು ನಾನು ಏಕಾಂಗಿ ಸಂಶೋಧಕನಾಗಿದ್ದೇನೆ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆದ್ದರಿಂದ ಅಲ್ಲಿಯೇ ನಾನು ಸಾಂದರ್ಭಿಕ ವಿಶ್ಲೇಷಣೆಯನ್ನು ನೋಡಿದೆ ಒತ್ತಡ ಮತ್ತು ಬಿಡುಗಡೆ ಮಾದರಿಯ ವಿವಿಧ ಮಾದರಿಗಳಿವೆ ಬ್ಲೈಕಿ ಪ್ರಸ್ತಾಪಿಸಿದ್ದಾರೆ ಮತ್ತು ದುರ್ಬಲತೆಯು ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ಅದು ಹೇಳುತ್ತದೆ ನಾವು ಮೂಲ ಕಾರಣಗಳನ್ನು ಹೊಂದಿದ್ದೇವೆ ಅದನ್ನು PAR ಮಾದರಿ ಎಂದು ಕರೆಯಲಾಗುತ್ತದೆ ಇದು ಆಧಾರವಾಗಿರುವ ಅಂಶಗಳ ಬಗ್ಗೆ ಮಾತನಾಡುತ್ತದೆ ಇದು ವಿದ್ಯುತ್ ರಚನೆಗಳು ಸಂಪನ್ಮೂಲಗಳಿಗೆ ಸೀಮಿತ ಪ್ರವೇಶವಾಗಿರಬಹುದು ಆದ್ದರಿಂದ ನೀವು ಚಿನ್ನದ ನಿಕ್ಷೇಪಗಳನ್ನು ಹೊಂದಿದ್ದೀರಿ ಅದು ಮಾಡುವುದಿಲ್ಲ ನೀವು ಶ್ರೀಮಂತ ರಾಷ್ಟ್ರ ಎಂದು ಅರ್ಥವಲ್ಲ ಘಾನಾವು ಚಿನ್ನದ ನಿಕ್ಷೇಪಗಳನ್ನು ಹೊಂದಿದೆ ದಕ್ಷಿಣ ಅಮೆರಿಕಾದ ದೇಶಗಳು ಉತ್ತಮ ಸಂಪನ್ಮೂಲವನ್ನು ಹೊಂದಿವೆ ಆದರೆ ಅವು ಹೆಚ್ಚು ಶ್ರೀಮಂತವಾಗಿಲ್ಲ ಯಾವುದನ್ನೂ ಹೊಂದಿರದ ಸಿಂಗಾಪುರವು ಅದನ್ನು ನಿಭಾಯಿಸಲು ಇನ್ನೂ ಸಮರ್ಥವಾಗಿದೆ ಆದ್ದರಿಂದ ನಾವು ಇಲ್ಲಿ ಸಾಮರ್ಥ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಒಬ್ಬರು ಶಕ್ತಿ ಮತ್ತು ಪ್ರವೇಶವನ್ನು ಹೇಗೆ ಪ್ರವೇಶಿಸಬಹುದು ಮತ್ತು ಬಹುಶಃ ಒಂದು ನಿರ್ದಿಷ್ಟ ಗುಂಪಿಗೆ ಪ್ರವೇಶವಿಲ್ಲ ಬಹುಶಃ ಸೌದಿಯಂತಹ ದೇಶಗಳಲ್ಲಿ ಕೆಲವು ಅಂಶಗಳಿಗೆ ಸೀಮಿತ ಪ್ರವೇಶ ಲಿಂಗವನ್ನು ಆಧರಿಸಿದೆ ಆದ್ದರಿಂದ ನೀವು ಆಧಾರವಾಗಿರುವ ಅಂಶಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಮತ್ತು ಕ್ರಿಯಾತ್ಮಕ ಒತ್ತಡಗಳಿವೆ ಅದು ಮಾರುಕಟ್ಟೆ ಸ್ಥಳೀಯ ಸಂಸ್ಥೆಗಳು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಮತ್ತೆ ಸ್ಥೂಲ ಮಟ್ಟದ ಶಕ್ತಿಗಳು ಕ್ಷಿಪ್ರ ನಗರೀಕರಣಗಳು ದೈನಂದಿನ ಬದಲಾಗುತ್ತಿರುವ ಅಂಶಗಳ ಬಗ್ಗೆ ಮಾತನಾಡುತ್ತವೆ ವಾಸ್ತವವಾಗಿ ಕ್ಷಿಪ್ರ ನಗರೀಕರಣದ ಕಾರಣದಿಂದಾಗಿ ಆಗಾಗ್ಗೆ ಅಪಾಯಕಾರಿ ಸ್ಥಳಗಳಿಗೆ ಕಾರಣವಾಗುವ ಅಸುರಕ್ಷಿತ ಪರಿಸ್ಥಿತಿಗಳು ಜನರು ವಲಸೆ ಹೋಗುತ್ತಾರೆ ಮತ್ತು ಘೆಟ್ಟೋಗಳು ಮತ್ತು ಕೊಳೆಗೇರಿಗಳನ್ನು ರೂಪಿಸುತ್ತಾರೆ ಅಥವಾ ಅವರು ಜ್ವಾಲಾಮುಖಿ ಸ್ಥಳಗಳ ಬಳಿ ಉಳಿಯಲು ಒಲವು ತೋರುತ್ತಾರೆ ಅಥವಾ ಅವರು ಪ್ರವಾಹ ಪೀಡಿತ ಪ್ರದೇಶಗಳ ಬಳಿ ವಾಸಿಸಲು ಭಯಪಡುತ್ತಾರೆ ಆದ್ದರಿಂದ ಬಡತನವು ಆಧಾರವಾಗಿರುವ ಅಂಶಗಳಲ್ಲಿ ಒಂದಾಗಿದೆ ಮತ್ತು ಅಲ್ಲಿ ನಾವು R ಈಗ HV ಗೆ ಸಮನಾಗಿರುತ್ತದೆ ಮತ್ತು ಅದು ಸಾಮಾನ್ಯವಾಗಿ ಅಸುರಕ್ಷಿತ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ ಎಂದು ಮಾತನಾಡುತ್ತೇವೆ ಆದ್ದರಿಂದ ಇದು ಮೂಲಭೂತವಾಗಿ ಆಧಾರವಾಗಿರುವ ಅಂಶಗಳೂ ಸಹ ಇವೆ ಮತ್ತು ಅವು ವಾಸ್ತವವಾಗಿ ನೈಸರ್ಗಿಕ ಅಪಾಯದ ವಿದ್ಯಮಾನದೊಂದಿಗೆ ಹೇಗೆ ಕ್ರಿಯಾತ್ಮಕ ಒತ್ತಡವನ್ನು ಸೃಷ್ಟಿಸುತ್ತವೆ 1997 ರಲ್ಲಿ ವಿಭಿನ್ನ ಮಾದರಿಯ ಸ್ವತ್ತಿನ ಚೌಕಟ್ಟಿನ ಬಗ್ಗೆ ಮಾತನಾಡುವ ಸುಸ್ಥಿರ ಜೀವನೋಪಾಯದ ಚೌಕಟ್ಟು ಕೂಡ ಇದೆ ಇದು ವ್ಯಕ್ತಿಗಳು ಅಥವಾ ಗುಂಪುಗಳು ತಮ್ಮ ಜೀವನೋಪಾಯವನ್ನು ಸಂಘಟಿಸಲು ಮೂಲಭೂತವಾಗಿ ಆಸ್ತಿಯಾಗಿರುವ ಸಂಪನ್ಮೂಲಗಳನ್ನು ಹೇಗೆ ಪ್ರವೇಶಿಸುತ್ತಾರೆ ಮತ್ತು ಸಾಮರ್ಥ್ಯಗಳು ಅವರನ್ನು ತೊಡಗಿಸಿಕೊಳ್ಳಲು ಮತ್ತು ಜಗತ್ತನ್ನು ಬದಲಾಯಿಸಲು ಹೇಗೆ ಸಾಧ್ಯವಾಗಿಸುತ್ತದೆ ಎಂಬುದನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ ಇದಲ್ಲದೆ ಟೋನಿ ಲಾಯ್ಡ್ ಜೋನ್ಸ್ ಮತ್ತು ಕರೋಲ್ ರಾಕೋಡಿ ಮೂಲಸೌಕರ್ಯ ಮತ್ತು ಅಭಿವೃದ್ಧಿಯು ಈ ಸ್ವತ್ತುಗಳ ಪ್ರವೇಶ ಮತ್ತು ದುರ್ಬಲತೆಯ ಸಂದರ್ಭದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬಂತಹ ಭವಿಷ್ಯಗಳು ಸಹ ಇವೆ ಎಂದು ಪ್ರಸ್ತಾಪಿಸಿ ಜೀವನೋಪಾಯದ ಅವಕಾಶಗಳು ಮತ್ತು ನೀತಿಗಳು ಮತ್ತು ಸಂಸ್ಥೆಗಳು ಇವುಗಳು ವ್ಯಕ್ತಿಯನ್ನು ಅಥವಾ ಗುಂಪುಗಳನ್ನು ಹೇಗೆ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಆದರೆ ಇಲ್ಲಿ ವಿಷಯವೆಂದರೆ ಅದು ಕುಟುಂಬಗಳು ಅಥವಾ ಗುಂಪುಗಳು ಕಾರ್ಯನಿರ್ವಹಿಸುವ ಆರ್ಥಿಕ ಅಗತ್ಯಕ್ಕಾಗಿ ಮಾತ್ರವಲ್ಲ ಆದರೆ ಸಾಂಸ್ಕೃತಿಕ ಅಂಶಗಳೊಂದಿಗೆ ಜನರು ಫಲಿತಾಂಶಗಳನ್ನು ನಿರ್ವಹಿಸುತ್ತಾರೆ ಮತ್ತು ಅವರ ಜೀವನೋಪಾಯದ ಆಯ್ಕೆಗಳನ್ನು ಕಾರ್ಯನಿರ್ವಹಿಸುತ್ತಾರೆ ಅಲ್ಲಿಯೇ ನನ್ನ ವಾದ ನಿರ್ಮಾಣವಾಗತೊಡಗಿತು ಆದ್ದರಿಂದ ಇಲ್ಲಿಯವರೆಗೆ ಸಾಂಸ್ಕೃತಿಕ ಮತ್ತು ನಿರ್ಮಿತ ಪರಿಸರದ ನಡುವಿನ ಸಂಬಂಧದ ಕುರಿತು ಮುಖ್ಯವಾದ ಬಹಳಷ್ಟು ಸಂಶೋಧನಾ ಕಾರ್ಯಗಳಿವೆ ಮತ್ತು ಸಾಕಷ್ಟು ಸಾಹಿತ್ಯದ ದುರ್ಬಲತೆ ಮತ್ತು ಅಭಿವೃದ್ಧಿಯೂ ಇದೆ ನೀವು ವಿಪತ್ತುಗಳು ಮತ್ತು ಅಭಿವೃದ್ಧಿಯನ್ನು ಪರಿಗಣಿಸಿದಂತೆ ಫ್ರೆಡೆರಿಕ್ ಕನಿಯಿಂದ ಕೆಲಸ ಸಾಹಿತ್ಯವೂ ಇದೆ ಆದರೆ ಸಂಸ್ಕೃತಿಯ ದುರ್ಬಲತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಈ ಎಲ್ಲಾ ಅಂಶಗಳನ್ನು ನೋಡಲು ನಾನು ಪ್ರಯತ್ನಿಸುತ್ತೇನೆ ನಾನು ನನ್ನ ಆನ್ಟೋಲಾಜಿಕಲ್ ದೃಷ್ಟಿಕೋನದಿಂದ ನಿರ್ಮಿಸಿದ ಪರಿಸರದ ದೃಷ್ಟಿಕೋನದಿಂದ ಮತ್ತು ವಿಶೇಷವಾಗಿ ವಿಪತ್ತಿನ ಸಂದರ್ಭದಲ್ಲಿ ನೋಡುತ್ತಿದ್ದೇನೆ ಹಾಗಾಗಿ ನಾನು ಬೌರ್ಡಿಯುನ ಸಾಂಸ್ಕೃತಿಕ ಬಂಡವಾಳದಿಂದ ಪ್ರಾರಂಭವಾಗುವ ವಿವಿಧ ಸಾಹಿತ್ಯವನ್ನು ಪರಿಶೀಲಿಸಲು ಪ್ರಾರಂಭಿಸಿದೆ ಚೌಕಟ್ಟಿನ ಸ್ಥಳಗಳಲ್ಲಿ ಕಿಮ್ ಡೋವಿ ಅವರ ಕೆಲಸ ನೀಲ್ ಲೀಚ್ ಕೆಲಸ ಮತ್ತು ರೆಜಿನಾ ಲಿಮ್ ಅವರ ಕೆಲಸ ಹಾಗಾಗಿ ನಾನು ಸಂಸ್ಕೃತಿ ಎಂದರೇನು ಎಂಬುದರ ಕುರಿತು ಬಹಳಷ್ಟು ಸಾಹಿತ್ಯವನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದಾಗ ಮತ್ತು ಅಲ್ಲಿಯೇ ನಾನು ಕೆಲವು ಸಾಹಿತ್ಯಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಮತ್ತು ವಿಪತ್ತು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಂಸ್ಕೃತಿಯ ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ನನ್ನ ಸಂಶೋಧನೆಯಲ್ಲಿ ಒಂದು ಚೌಕಟ್ಟನ್ನು ಮಾಡಿದೆ ಹಾಗಾಗಿ ನಾನು ಲಿಮ್ ಅವರ ಸಾಂಸ್ಕೃತಿಕ ಪರಿಸರದ ಮಾದರಿಯನ್ನು ಅಳವಡಿಸಿಕೊಂಡಿದ್ದೇನೆ ಅವರು ಇದನ್ನು ಧರ್ಮ ಪರಿಸರ ಆರ್ಥಿಕತೆ ಕುಟುಂಬ ರಚನೆ ರಕ್ತಸಂಬಂಧ ಲಿಂಗ ಪಾತ್ರಗಳು ರಾಜಕೀಯ ಸಾಂಸ್ಕೃತಿಕ ಪರಸ್ಪರ ಕ್ರಿಯೆಯ ಒಂದು ರೀತಿಯ ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತಾರೆ ಆದ್ದರಿಂದ ಇವೆಲ್ಲವೂ ಗುರುತನ್ನು ರಚಿಸುವ ನಿರ್ದಿಷ್ಟ ರಚನೆಯನ್ನು ಹೇಗೆ ಆಕಾರ ನೀಡುತ್ತವೆ ಎಂಬುದನ್ನು ಮಾಡುತ್ತದೆ ಮತ್ತು ಅದೇ ರೀತಿ ನಾನು ಬೌರ್ಡಿಯುನ ಸಿದ್ಧಾಂತದ ಬಗ್ಗೆ ಮಾತನಾಡಿದ್ದೇನೆ ಅದು ಸಾಂಸ್ಕೃತಿಕ ಕ್ಯಾಪಿಟಲ್ ಬಗ್ಗೆ ಮಾತನಾಡಿದೆ ಅದು ಆನುವಂಶಿಕ ಕ್ಯಾಪಿಟಲ್ ವಸ್ತುನಿಷ್ಠ ಕ್ಯಾಪಿಟಲ್ ಮತ್ತು ಸಾಂಸ್ಥಿಕ ಕ್ಯಾಪಿಟಲ್ ಮೂಲಭೂತವಾಗಿ ನಿಮ್ಮ ಕುಟುಂಬದಿಂದ ಮತ್ತು ನಿಮ್ಮ ಸಾಮಾಜಿಕೀಕರಣ ಪ್ರಕ್ರಿಯೆಯ ಮೂಲಕ ನೀವು ಸಾಧಿಸುವ ಗುಣಗಳೊಂದಿಗೆ ಅಂತರ್ಗತವಾಗಿರುತ್ತದೆ ಆದರೆ ವಸ್ತುನಿಷ್ಠವಾಗಿ ನೀವು ಕಲೆಯ ರೂಪದಲ್ಲಿ ಹೇಗೆ ವಸ್ತುನಿಷ್ಠಗೊಳಿಸುತ್ತೀರಿ ಮತ್ತು ವಾಸ್ತುಶಿಲ್ಪದ ಮೂಲಕ ನೀವು ಹೇಗೆ ವಸ್ತುನಿಷ್ಠಗೊಳಿಸಬಹುದು ಮತ್ತು ಅದರ ಸ್ಥಳಗಳು ಮತ್ತು ಸಾಂಸ್ಥಿಕವು ಶೈಕ್ಷಣಿಕ ರುಜುವಾತುಗಳೊಂದಿಗೆ ಹೆಚ್ಚು ಸಂಬಂಧಿಸಿದೆ ಅಲ್ಲಿ ಜನಪ್ರಿಯ ಸಂಸ್ಕೃತಿಗಳ ವ್ಯತ್ಯಾಸವು ಬರುತ್ತದೆ ಮತ್ತು ಲೀಚ್ ಥಿಯರಿಯು ಬಾಹ್ಯಾಕಾಶವನ್ನು ಹೇಗೆ ವಿವರಿಸಬಹುದು ಎಂಬುದನ್ನು ಬಾಹ್ಯಾಕಾಶವನ್ನು ಗುರುತಿಸುವ ಕುರಿತು ಮಾತನಾಡುತ್ತಾರೆ ಅದು ಬಾಹ್ಯಾಕಾಶವನ್ನು ವ್ಯಾಖ್ಯಾನಿಸುವ ಪ್ರದರ್ಶನ ಮತ್ತು ಸ್ಥಳದ ಪ್ರತಿಬಿಂಬದ ಬಗ್ಗೆ ಮಾತನಾಡುವ ಪುನರಾವರ್ತಿತ ಪ್ರದರ್ಶನಗಳು ಸಂಸ್ಕೃತಿಯ ಸಂದರ್ಭದಲ್ಲಿ ಮತ್ತು ಆಧುನೀಕರಣ ಮತ್ತು ಜಾಗತೀಕರಣದಲ್ಲಿ ಇದಾಗಿದೆ ನೀವು ನೋಡಬೇಕು ಅದು ಇದ್ದ ಪರಿಸ್ಥಿತಿಗೆ ಹಿಂತಿರುಗುವುದು ಅನಿವಾರ್ಯವಲ್ಲ ಏಕೆಂದರೆ ಜನರು ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಜನರ ಬಗ್ಗೆ ಮಾತನಾಡುತ್ತಾರೆ ಈಗ ತಮ್ಮ ದೈನಂದಿನ ಜೀವನವನ್ನು ನಡೆಸಲು ಸಂಪ್ರದಾಯ ಧಾರ್ಮಿಕ ನಿಯಮಗಳು ಇತರ ಆಚರಣೆಗಳ ಅಭ್ಯಾಸ ವೀಕ್ಷಣೆಯಂತಹ ಸ್ಥಳೀಯ ಜ್ಞಾನವನ್ನು ಅವಲಂಬಿಸಲಾಗುವುದಿಲ್ಲ ಏಕೆಂದರೆ ಕೆಲವು ಇತರ ಅಂಶಗಳೂ ಸಹ ಜನರು ತಮ್ಮ ಆಯ್ಕೆಗಳನ್ನು ಮಾಡಲು ಒಲವು ತೋರುತ್ತಾರೆ ಆದ್ದರಿಂದ ಇಲ್ಲಿಯೇ ಸಂಪ್ರದಾಯದಿಂದ ವಿರೋಧಾತ್ಮಕ ಅಂಶಗಳನ್ನು ಗಮನಿಸಬೇಕು ಮತ್ತು ಸಾಂಪ್ರದಾಯಿಕ ಮಾದರಿಯ ವಿವಾದಿತ ಅಂಶಗಳು ಆದ್ದರಿಂದ ನನ್ನ ಸಂಶೋಧನೆಯಲ್ಲಿ ನಾವು ಸಾಂಸ್ಕೃತಿಕ ಸಂಶೋಧನೆಯನ್ನು ಹೇಗೆ ವ್ಯಾಖ್ಯಾನಿಸಲು ಪ್ರಾರಂಭಿಸಬಹುದು ಎಂಬುದನ್ನು ನಾವು ಸಂಸ್ಕೃತಿಯನ್ನು ನೋಡಲು ಪ್ರಾರಂಭಿಸಿದ್ದೇವೆ ಇಲ್ಲಿ ಸಂಸ್ಕೃತಿಯನ್ನು ಒಟ್ಟು ಮಾನವ ಅನುಭವಗಳು ಮತ್ತು ಬಾಹ್ಯಾಕಾಶದಲ್ಲಿ ಸಂಗ್ರಹಿಸಿದ ಸ್ಥಳೀಯ ಜ್ಞಾನದ ಮೊತ್ತ ಎಂದು ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ಸಮುದಾಯಗಳು ತಮ್ಮ ಜೀವನ ಮತ್ತು ಸ್ಥಳಗಳಿಗೆ ಅರ್ಥವನ್ನು ನೀಡುವುದರ ಮೇಲೆ ಅವಲಂಬಿತವಾಗಿದೆ ಎಂದು ನಾನು ನಿರ್ಮಿಸಿದ ಪರಿಸರದ ದೃಷ್ಟಿಕೋನದಿಂದ ನೋಡುತ್ತಿದ್ದೇನೆ ವಿಪತ್ತು ಪೂರ್ವದ ಪರಿಸ್ಥಿತಿಯಲ್ಲಾಗಲಿ ಅಥವಾ ದುರಂತದ ನಂತರದ ಪರಿಸ್ಥಿತಿಯಲ್ಲಾಗಲಿ ಅವರ ದೈನಂದಿನ ಜೀವನದಲ್ಲಿ ಬದುಕುಳಿಯುತ್ತಾರೆ ಆದ್ದರಿಂದ ಮುಖ್ಯವಾಗಿ ನನ್ನ ವಾದವು ಸ್ಥಳೀಯ ಸಮುದಾಯಗಳ ಸಾಂಸ್ಕೃತಿಕ ಆಯಾಮಗಳನ್ನು ಮಾನವೀಯ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗಾಗಿ ಪ್ರಸ್ತುತ ವಿಪತ್ತಿನ ನಂತರದ ಸಮಯದಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ಮತ್ತು ಸಮರ್ಪಕವಾಗಿ ತಿಳಿಸಲಾಗಿಲ್ಲ ಎಂಬುದರ ಮೇಲೆ ಅಡಗಿದೆ ಬಾಧಿತ ಸಮುದಾಯಗಳ ಅನಾನುಕೂಲತೆಗಾಗಿ ಮತ್ತು ಅವರಿಗೆ ಸಹಾಯ ಮಾಡುವ ಮಾನವೀಯ ಮತ್ತು ಅಭಿವೃದ್ಧಿ ಏಜೆನ್ಸಿಗಳು ಆದ್ದರಿಂದ ನನ್ನ ಸಂಶೋಧನಾ ಪ್ರಶ್ನೆಯು ಅಲ್ಲಿ ಮಾತನಾಡುತ್ತದೆ ದುರಂತದ ನಂತರದ ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಸಂಸ್ಕೃತಿಯ ಪಾತ್ರ ಮತ್ತು ದುರ್ಬಲತೆಗೆ ಅದರ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಹೇಗೆ ವಿಶೇಷವಾಗಿ ಪೀಡಿತ ಸಾಂಪ್ರದಾಯಿಕ ವಸಾಹತುಗಳ ನಿರ್ಮಿತ ಪರಿಸರಕ್ಕೆ ಸಂಬಂಧಿಸಿದೆ ಆದ್ದರಿಂದ ನನ್ನ ವಿಧಾನಗಳು ಎರಡು ವಿಷಯದ ಡೊಮೇನ್ಗಳಿಂದ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿವೆ ಒಬ್ಬರು ಈ ರೂಪವಿಜ್ಞಾನದ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಇದು ವಿಪತ್ತಿನ ಮೊದಲು ಮತ್ತು ದುರಂತದ ನಂತರ ಪ್ರಾದೇಶಿಕ ಪಾತ್ರವು ಹೇಗೆ ಬದಲಾಗಿದೆ ನಾನು ಅದರ ಸಾಂಸ್ಕೃತಿಕ ಆಯಾಮವನ್ನು ನೋಡಿದಾಗ ಎರಡನೆಯ ಅಂಶವೆಂದರೆ ಅಲ್ಲಿ ನಾನು ಸಾಂಸ್ಕೃತಿಕ ಮಾನವಶಾಸ್ತ್ರದಿಂದ ವಿಧಾನಗಳನ್ನು ಸೆಳೆಯಬೇಕು ಆದ್ದರಿಂದ ಇದು ಸಾಂಸ್ಕೃತಿಕ ಮಾನವಶಾಸ್ತ್ರ ಮತ್ತು ವಿಶೇಷವಾಗಿ ವಿಪತ್ತು ಮತ್ತು ಅಭಿವೃದ್ಧಿಯಲ್ಲಿನ ರೂಪವಿಜ್ಞಾನದ ಎರಡು ವಿಭಿನ್ನ ಡೊಮೇನ್ಗಳಿಂದ ಸಂಶ್ಲೇಷಣೆಯಾಗಿದೆ ಹಾಗಾಗಿ ನಾನು ಇಯಾನ್ ಬೆಂಟ್ಲಿಯವರ ಕೆಲಸವನ್ನು ಪ್ರತಿಸ್ಪಂದಕ ಪರಿಸರಗಳ ಸಿದ್ಧಾಂತದ ಮೇಲೆ ಅಳವಡಿಸಿಕೊಂಡಿದ್ದೇನೆ ಅಲ್ಲಿ ಅವರು ಜಾಗವನ್ನು ಹೇಗೆ ಅಳೆಯುವುದು ಎಂಬುದರ ಕುರಿತು ಕೆಲವು ಗುಣಾತ್ಮಕ ಸೂಚ್ಯಂಕಗಳ ಬಗ್ಗೆ ಮಾತನಾಡುತ್ತಾರೆ ನಾವು ರೂಪವಿಜ್ಞಾನದ ಬಗ್ಗೆ ಮಾತನಾಡುವಾಗ ಮತ್ತು ಪ್ರಾದೇಶಿಕ ಪಾತ್ರದ ಬಗ್ಗೆ ಮಾತನಾಡುವಾಗ ನಿಮಗೆ ತಿಳಿದಿದೆ ಆ ಬದಲಾವಣೆಯನ್ನು ಹೇಗೆ ಅಳೆಯಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಪ್ರವೇಶಸಾಧ್ಯತೆ ಸ್ಪಷ್ಟತೆ ಹುರುಪು ವೈವಿಧ್ಯತೆ ದೃಢತೆ ಇರುವಲ್ಲಿ ನಾವು ಮಾಡಬಹುದಾದ ಗುಣಗಳು ಯಾವುವು ದೃಶ್ಯ ಸೂಕ್ತತೆ ವೈಯಕ್ತೀಕರಣ ಆದರೆ ನಂತರ ನಾವು ಸ್ಥಳ ಸಮಯದ ಚೌಕಟ್ಟನ್ನು ಪರಿಗಣಿಸುತ್ತೇವೆ ನಾವು ಕೇವಲ ವಸಾಹತುಗಳನ್ನು ನೋಡುತ್ತಿಲ್ಲ ನಾವು ನಿರ್ಮಿಸಿದ ಪರಿಸರದ ವಿವಿಧ ಪದರಗಳನ್ನು ನೋಡುತ್ತಿದ್ದೇವೆ ಹೆಚ್ಚಾಗಿ ಆಧಾರವಾಗಿರುವ ಸ್ಥಳಾಕೃತಿ ನೈಸರ್ಗಿಕ ವ್ಯವಸ್ಥೆಯು ಅದರ ಪರಿಸರ ಭೂದೃಶ್ಯವಾಗಿದೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಪ್ಲಾಟ್ಗಳು ಕಟ್ಟಡಗಳು ಘಟಕಗಳು ಏಕೆಂದರೆ ನಿಮಗೆ ತಿಳಿದಿರುವ ಈ ಮಧ್ಯಂತರ ಸ್ಥಳಗಳು ಇವುಗಳು ನಿರ್ಮಿಸಿದ ಪರಿಸರದ ವಿವಿಧ ಪದರಗಳಾಗಿವೆ ಇದು ಭೌಗೋಳಿಕ ಸಮಯದಲ್ಲಿ ಭೌಗೋಳಿಕ ಆಧಾರವಾಗಿರುವ ಸ್ಥಳಾಕೃತಿಯಂತಹ ವಿಭಿನ್ನ ಸಮಯದ ಅಂಶಗಳಲ್ಲಿ ಬದಲಾಗುತ್ತದೆ ಆದರೆ ಪರಿಸರದ ಸಮಯದಲ್ಲಿ ನೈಸರ್ಗಿಕ ವ್ಯವಸ್ಥೆಯು ಸಾರ್ವಜನಿಕ ಸ್ಥಳವಾಗಿ ಬದಲಾಗುತ್ತದೆ ಸಹಸ್ರಮಾನಗಳ ಬದಲಾವಣೆಗಳು ಅಥವಾ ಪ್ಲಾಟ್ಗಳು ನಾವು ಹೊಂದಿರುವಂತಹ ಶತಮಾನಗಳಲ್ಲಿ ಇರಬಹುದು ನಿರ್ಮಿತ ಪರಿಸರದ ವಿವಿಧ ಪದರಗಳಲ್ಲಿನ ಬದಲಾವಣೆಯ ಅಂಶವನ್ನು ನೋಡಿದೆ ಆದ್ದರಿಂದ ನಾನು ಈ ರೀತಿಯ ಏಕತೆಯ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದೆ ಪರಿಸರ ಮತ್ತು ಭೌಗೋಳಿಕ ಭೂದೃಶ್ಯವು ನಿರ್ಮಿತ ಪರಿಸರದ ಅಂಶವನ್ನು ವಿಶೇಷವಾಗಿ ವಿಪತ್ತು ಪೂರ್ವದ ಅಭಿವೃದ್ಧಿ ಮತ್ತು ನಂತರದ ಅಭಿವೃದ್ಧಿಯಲ್ಲಿ ಹೇಗೆ ರೂಪಿಸುತ್ತಿದೆ ಮತ್ತು ನಂತರ ನೀವು ವಿಶೇಷವಾಗಿ ನಗರ ವಿನ್ಯಾಸದ ಪರಿಕಲ್ಪನೆಗಳನ್ನು ಹೊಂದಿದ್ದೀರಿ ನಾವು ಇದನ್ನು ಹೇಗೆ ಪರಿಶೀಲಿಸಬಹುದು ಎಂಬ ಪ್ರತಿಕ್ರಿಯೆಯ ಸಿದ್ಧಾಂತವು ಪೂರ್ವ ಮತ್ತು ನಂತರದ ಎರಡರಲ್ಲೂ ಅದು ಹೇಗೆ ಬದಲಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ತದನಂತರ ಒಂದು ಕಡೆ ನಿರ್ಮಿತ ಪರಿಸರದಲ್ಲಿ ಸಂಸ್ಕೃತಿಯ ರಚನೆಗಳು ಲಿಮ್ ಅವರ ಭೌಗೋಳಿಕ ಮತ್ತು ಪರಿಸರ ಕುಟುಂಬ ಲಿಂಗ ಧರ್ಮ ಆರ್ಥಿಕತೆ ಮತ್ತು ಬಾಹ್ಯಾಕಾಶದೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದರ ಮಾದರಿಯನ್ನು ಹೊಂದಿವೆ ನನ್ನ ಮುಂದಿನ ಪ್ರಶ್ನೆ ಎಷ್ಟು ಕೇಸ್ ಸ್ಟಡೀಸ್ ಆಗಿದೆ ಒಂದು ಎರಡು ಮೂರು ಹಾಗಾಗಿ ನಾನು ತಮಿಳುನಾಡಿನಾದ್ಯಂತ ಪ್ರವಾಸ ಮಾಡಿದ್ದೇನೆ ಹಾನಿಯ ಅಂಕಿಅಂಶಗಳ ಸಾಕಷ್ಟು ಅಂಕಿಅಂಶಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಯಾವ ಜಿಲ್ಲೆಗಳು ಹಾನಿಗೊಳಗಾಗಿವೆ ಹಳ್ಳಿಗಳು ಯಾವುವು NGO ಗಳು ಏನು ಕೆಲಸ ಮಾಡುತ್ತಿವೆ ಅವರು ಮಾಡುತ್ತಿರುವಾಗ ಅವರು ಏನು ಮಾಡುತ್ತಿದ್ದಾರೆ ಸಂಸ್ಥೆ ಅಥವಾ ಸ್ಥಳಾಂತರ ಮತ್ತು ಅದರ ಪ್ರಕಾರ ತಮಿಳುನಾಡು ಕರಾವಳಿಯ ಉದ್ದಕ್ಕೂ ಸುಮಾರು 17 ಹಳ್ಳಿಗಳಿಗೆ ಭೇಟಿ ನೀಡಿದೆ ತದನಂತರ ನಾನು ಪ್ರಯಾಣಿಸುತ್ತಿದ್ದಾಗ ನನ್ನ ಅಧ್ಯಯನದಲ್ಲಿ ಪ್ರಮುಖವಾದ ಸಂಶೋಧನೆಯೆಂದರೆ ಭೂಗೋಳವು ಭೂಮಿಯಲ್ಲಿ ಮಾತ್ರವಲ್ಲದೆ ತುಂಬಾ ವಿಭಿನ್ನವಾಗಿದೆ ಆದರೆ ಸಮುದ್ರವೂ ಸಹ ನಿಮ್ಮ ಮಾರ್ಗವು ನೇರವಾಗಿ ಮನ್ನಾರ್ ಕೊಲ್ಲಿಯ ಕೆಳಗೆ ಆಳವಿಲ್ಲದ ಸಮುದ್ರದ ನೀರನ್ನು ಹೊಂದಿರುವವರೆಗೆ ಆಳವಾದ ಸಮುದ್ರದ ನೀರನ್ನು ನೀವು ಕಂಡುಕೊಳ್ಳುತ್ತೀರಿ ಭೌಗೋಳಿಕತೆಯು ಉತ್ತರ ಭಾಗದಿಂದ ಹೆಚ್ಚು ಸರಳವಾಗಿದೆ ಮತ್ತು ಇದು ದಕ್ಷಿಣದ ಕಡೆಗೆ ಹೆಚ್ಚು ಗುಡ್ಡಗಾಡುಗಳಿಂದ ಕೂಡಿದೆ ಭೌಗೋಳಿಕತೆಯ ಹೊರತಾಗಿ ಸಮುದಾಯವು ತುಂಬಾ ವಿಭಿನ್ನವಾಗಿದೆ ಎಂದು ನಾವು ಗಮನಿಸುತ್ತೇವೆ ಮತ್ತು ವಿಶೇಷವಾಗಿ ಮೀನುಗಾರಿಕೆ ಸಮುದಾಯಗಳಲ್ಲಿ ನಾನು ಭೇಟಿ ನೀಡಿದ ಮೀನುಗಾರಿಕಾ ಗ್ರಾಮಗಳ ಉತ್ತರ ಭಾಗದಲ್ಲಿ ಅವು ಹೆಚ್ಚಾಗಿ ಹಿಂದೂ ಆಧಾರಿತವಾಗಿವೆ ನಾಗಪಟ್ಟಣಂ ಪ್ರದೇಶದಲ್ಲಿ ಮುಸ್ಲಿಂ ಹಿಂದೂ ಮತ್ತು ಕೆಲವು ಡ್ಯಾನಿಶ್ ಸಮುದಾಯಗಳ ಮಿಶ್ರಣವನ್ನು ನಾವು ಕಾಣಬಹುದು ಮತ್ತಷ್ಟು ದಕ್ಷಿಣದಲ್ಲಿ ಹೆಚ್ಚಿನ ರೋಮನ್ ಕ್ಯಾಥೋಲಿಕ್ ಸಮುದಾಯಗಳು ಅಲ್ಲಿ ವಾಸಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಹೀಗಾಗಿ ಮೂರು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಲೈಟ್ಹೌಸ್ ಕುಪ್ಪಂ ತರಂಗಂಬಾಡಿ ಕೋವಲಂ ಮೂರೂ ಗ್ರಾಮಗಳಲ್ಲಿ ಕೋವಲಂ ರೋಮನ್ ಕ್ಯಾಥೋಲಿಕ್ ಗ್ರಾಮ ತರಂಗಂಬಾಡಿ ಮಿಶ್ರಿತ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯದವರು ವಾಸಿಸುತ್ತಿದ್ದಾರೆ ಲೈಟ್ಹೌಸ್ ಕುಪ್ಪಂ ಒಂದು ದಲಿತ ಗ್ರಾಮ ಇದು ಒಂದು ಸಣ್ಣ ದ್ವೀಪ ಇಲ್ಲಿ ಈ ಸಾಮಾಜಿಕ ಸಾಂಸ್ಕೃತಿಕ ಸೆಟ್ಟಿಂಗ್ಗಳ ಹೊರತಾಗಿ ಅಭಿವೃದ್ಧಿ ಸೆಟ್ಟಿಂಗ್ಗಳು ಸಹ ವ್ಯತ್ಯಾಸವನ್ನುಂಟುಮಾಡುತ್ತವೆ ಲೈಟ್ಹೌಸ್ ಕುಪ್ಪಂನಲ್ಲಿ ತಮಿಳುನಾಡು ಸರ್ಕಾರವು ಚೇತರಿಕೆ ಪ್ರಕ್ರಿಯೆಯಲ್ಲಿ ತೊಡಗಿದೆ ತರಂಗಂಬಾಡಿಯಲ್ಲಿ ಮೀನುಗಾರರ ಎನ್ಜಿಒಗಳು ದಕ್ಷಿಣ ಭಾರತೀಯ ಮೀನುಗಾರರ ಒಕ್ಕೂಟ ಸಂಘಗಳು ಇದರಲ್ಲಿ ತೊಡಗಿಸಿಕೊಂಡಿದ್ದರೆ ಕೋವಲಂನಲ್ಲಿ ಸಾಂಪ್ರದಾಯಿಕ ಚರ್ಚ್ ಸ್ಥಳೀಯ ಪಂಚಾಯತ್ ತೊಡಗಿಸಿಕೊಂಡಿದೆ ಆದ್ದರಿಂದ ವಿವಿಧ ಅಭಿವೃದ್ಧಿ ಒಳಹರಿವುಗಳು ಹೇಗೆ ಬದಲಾಗುತ್ತವೆ ಮತ್ತು ಫಲಿತಾಂಶವು ಹೇಗೆ ಇರುತ್ತದೆ ಎಂಬುದನ್ನು ನಾನು ನೋಡುತ್ತಿದ್ದೇನೆ ಆದ್ದರಿಂದ ನಾನು ವಾಸ್ತವವಾಗಿ ಗುಣಾತ್ಮಕ ವಿಧಾನವನ್ನು ನೋಡುತ್ತಿದ್ದೆ ಆರಂಭದಲ್ಲಿ ನಾನು ಹೇಗಾದರೂ ಪ್ರಶ್ನಾವಳಿಗಳೊಂದಿಗೆ ಪ್ರಾರಂಭಿಸಿದೆ ಅದು ಕೆಲಸ ಮಾಡಲಿಲ್ಲ ಆದ್ದರಿಂದ ನಾನು ಪ್ರಶ್ನಾವಳಿಗಳಿಂದ ಹೊರಗುಳಿಯುತ್ತೇನೆ ಮತ್ತು ನಾನು ಸಂಸ್ಕೃತಿಗಳ ಆಧಾರವಾಗಿರುವ ಆಯಾಮವನ್ನು ನೋಡುತ್ತಿರುವಾಗ ನಾನು ಅದನ್ನು ನೋಡುತ್ತೇನೆ ನಿಮಗೆ ಗೊತ್ತಾ ನಾನು ಕ್ಷೇತ್ರ ವೀಕ್ಷಣೆ ನೇರ ಮತ್ತು ಪರೋಕ್ಷ ಭಾಗವಹಿಸುವಿಕೆ ದಾಖಲಾತಿ ರೆಕಾರ್ಡಿಂಗ್ ಮತ್ತು ಸಂದರ್ಶನದಂತಹ ವಿಭಿನ್ನ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಇದು ಸಮುದಾಯಗಳು ಮತ್ತು ಅಭಿವೃದ್ಧಿ ಏಜೆನ್ಸಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳೊಂದಿಗೆ ಅರೆ ರಚನಾತ್ಮಕ ಸಂದರ್ಶನಗಳಾಗಿರಬಹುದು ಮತ್ತು ವಾಸ್ತವವಾಗಿ ಮ್ಯಾಪಿಂಗ್ ವ್ಯಾಯಾಮಗಳು ಈ ವಿಧಾನಗಳನ್ನು ಸರಿಹೊಂದಿಸಲು ಇದು ನನಗೆ ಸ್ವಲ್ಪ ಸಮಯ ತೆಗೆದುಕೊಂಡಿತು ಮತ್ತು ನಾನು ಬಳಸಿದ ಹಲವು ವಿಧಾನಗಳಿವೆ ಮತ್ತು ಉದಾಹರಣೆಗೆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಟೈಲರ್ ಮಾಡಬೇಕು ನಾನು ನೇರವಾಗಿ ಕಾರಿನಲ್ಲಿ ಹಳ್ಳಿಗೆ ಹೋದಾಗ ಆಗ ಜನರು ನಾನು ಸರ್ಕಾರಿ ನೌಕರ ಎಂದು ಭಾವಿಸಿ ಭಯಪಟ್ಟರು ಮತ್ತು ಸಮಸ್ಯೆಗಳ ಬಗ್ಗೆ ಮಾತ್ರ ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದರು ಮತ್ತು ಪರಿಹಾರಗಳ ಬಗ್ಗೆ ಅವರು ಮಾತನಾಡುತ್ತಿರಲಿಲ್ಲ ಅಥವಾ ಅವರ ಕೆಲಸಗಳು ಹೇಗೆ ನಡೆಯುತ್ತಿವೆ ಎಂದು ನಾನು ವಿಭಿನ್ನ ಡೇಟಾವನ್ನು ಪಡೆಯುತ್ತಿದ್ದೇನೆ ಆದ್ದರಿಂದ ನಾನು ಏನು ಮಾಡಿದೆ ಎಂದರೆ ಕೆಲವೊಮ್ಮೆ ಅವರು ನನಗೆ ಡೇಟಾವನ್ನು ನೀಡಲು ಹಿಂಜರಿಯಲಿಲ್ಲ ನಾನು ತಂದೆಯೊಂದಿಗೆ ಚರ್ಚಿಸಲು ಚರ್ಚ್ಗೆ ಹೋದೆ ದಯವಿಟ್ಟು ನೀವು ನನಗೆ ಅವಕಾಶ ನೀಡಬಹುದೇ ಎಂದು ನಾನು ಹೇಳಿದೆ ನಂತರ ಅವರು ನನ್ನನ್ನು ಸಾಮೂಹಿಕವಾಗಿ ಪರಿಚಯಿಸಿದರು ಅಲ್ಲಿ ನಂತರ ಪ್ರತಿ ಸಮುದಾಯ ಪ್ರತಿ ಮನೆಯವರು ನನ್ನನ್ನು ಆಹ್ವಾನಿಸುತ್ತಿದ್ದಾರೆ ಮತ್ತು ಅವರು ಡೇಟಾವನ್ನು ನೀಡಲು ಪ್ರಾರಂಭಿಸಿದ್ದಾರೆ ಮತ್ತು ಆದ್ದರಿಂದ ಅದನ್ನು ಮಾಡದಿರಲು ಅನುಸಂಧಾನ ಮಾಡುವ ಸಂಶೋಧನೆ ಆಲೋಚನೆಯಾಗಿದೆ ನೀವು ಅಧ್ಯಯನದಲ್ಲಿ ಸಂಪರ್ಕಿಸುತ್ತಿರುವ ಜನರ ನಡುವೆ ನಂಬಿಕೆಯನ್ನು ಬೆಳೆಸಲು ನೀವು ಸ್ಥಳೀಯ ಸಂಸ್ಥೆಯನ್ನು ಸಂಪರ್ಕಿಸಬೇಕು ಅದು ಚರ್ಚ್ ಆಗಿರಲಿ ಅದು ಪಂಚಾಯತ್ ಆಗಿರಲಿ ಅಥವಾ ಯಾವುದಾದರೂ ಆಗಿರಲಿ ನಾನು ಮಸೀದಿಗಳಿಗೆ ಭೇಟಿ ನೀಡುವಂತೆ ನಾನು ಗುಂಪು ಸಂದರ್ಶನಗಳನ್ನು ತೆಗೆದುಕೊಳ್ಳಬೇಕು ಮತ್ತು ವಿಶೇಷವಾಗಿ ಅನೇಕ ಮಹಿಳೆಯರು ನನ್ನೊಂದಿಗೆ ಸಂದರ್ಶನ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ನಾನು ಪುರುಷ ವ್ಯಕ್ತಿ ಆದ್ದರಿಂದ ನಾನು ತಮಿಳು ಮಾತನಾಡಬಲ್ಲ ಒಬ್ಬ ಮಹಿಳೆಯನ್ನು ನೇಮಿಸಿಕೊಳ್ಳಬೇಕು ಮತ್ತು ನಾನು ಪ್ರತಿಕ್ರಿಯಿಸಲು ಸಾಧ್ಯವಾಯಿತು ಮತ್ತು ನಂತರ ಅವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ ಹಾಗಾಗಿ ಇದರರ್ಥ ನಾನು ಕಲಿತ ಸಂವಹನ ತಂತ್ರಗಳು ನಾನು ಭೂಮಿಯಲ್ಲಿ ಸಂದರ್ಶಕರನ್ನು ಕೇಳಿದಾಗ ಪ್ರತಿಕ್ರಿಯೆ ತುಂಬಾ ವಿಭಿನ್ನವಾಗಿದೆ ಆದರೆ ನಾನು ಪ್ರಯಾಣ ಮಾಡುವಾಗ ನಾನು ಕೆಲವು ತಿಂಗಳು ಮೀನುಗಾರನಾಗಿ ಬದುಕುತ್ತಿದ್ದೆ ಮತ್ತು ನಾನು ಅವರ ಬಳಿಗೆ ಪ್ರಯಾಣಿಸುತ್ತಿದ್ದೆ ಅವರ ಸಮುದ್ರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮತ್ತು ನಂತರ ಸಮುದ್ರದಲ್ಲಿ ಅವರು ಬಹಳಷ್ಟು ತೆರೆದುಕೊಳ್ಳುತ್ತಿದ್ದರು ಏಕೆಂದರೆ ಅವರು ಹೇಗಾದರೂ ಅವರ ಸೇರಿರುವ ಸಾರವು ಸಮುದ್ರಕ್ಕೆ ಹೆಚ್ಚು ಹೋಗುತ್ತದೆ ಮತ್ತು ಅವರು ನಿಮಗೆ ತಿಳಿದಿರುವ ಅನೇಕ ವಿಷಯಗಳನ್ನು ತೆರೆದುಕೊಳ್ಳುತ್ತಾರೆ ಅವರು ಹೇಗೆ ವಸಾಹತುಗಳನ್ನು ಗುರುತಿಸಿದರು ಮತ್ತು ಅಪಾಯವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಈ ಎಲ್ಲ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಸ್ಥಳೀಯ ಜ್ಞಾನವನ್ನು ಹೊಂದಿದ್ದಾರೆ ನಾನು ಮಾನಸಿಕ ನಕ್ಷೆಯ ವ್ಯಾಯಾಮಗಳನ್ನು ಸಹ ಅಳವಡಿಸಿಕೊಂಡಿದ್ದೇನೆ ಆರಂಭದಲ್ಲಿ ನಾನು ಅವರಿಗೆ ನಕ್ಷೆಗಳನ್ನು ಹೇಗೆ ಸೆಳೆಯಬೇಕು ಎಂಬ ತಂತ್ರಗಳನ್ನು ನೀಡಿದ್ದೇನೆ ನನ್ನ ಪ್ರಕಾರ ನೀವು ಸ್ಥಳಗಳನ್ನು ಹೇಗೆ ಅರ್ಥಮಾಡಿಕೊಳ್ಳಬಹುದು ಸ್ಪಷ್ಟವಾದ ನಕ್ಷೆಗಳು ಆದರೆ ಕೆಲವು ಸಂದರ್ಭಗಳಲ್ಲಿ ಅವರು ಚಿತ್ರಿಸಲು ಸಹ ಹೆದರುತ್ತಿರಲಿಲ್ಲ ಮತ್ತು ನಂತರ ನಾನು ವಿಭಿನ್ನ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದೇನೆ ಅದನ್ನು ನಾನು ನಂತರ ವಿವರಿಸುತ್ತೇನೆ ತಮಿಳುನಾಡಿನಲ್ಲಿ ಏನಾಯಿತು ಎಂದರೆ ಜೂನ್ನಲ್ಲಿ ಕರಾವಳಿ ನಿಯಂತ್ರಣವಿದೆ ಅದು 1993 ರಿಂದ ಬಂದಿದೆ ಮತ್ತು ಅದನ್ನು 19 ಬಾರಿ ಪರಿಷ್ಕರಿಸಲಾಗಿದೆ ಮತ್ತು ಪ್ರಾಯೋಗಿಕ ಮಟ್ಟದಲ್ಲಿ ಅದನ್ನು ಅಷ್ಟೇನೂ ಜಾರಿಗೆ ತರಲಾಗಿಲ್ಲ ಆದ್ದರಿಂದ ಆದರೆ ಸುನಾಮಿ ಏಜೆನ್ಸಿಗಳು ನಾವು ಇದನ್ನು ಗಂಭೀರವಾಗಿ ಕಾರ್ಯಗತಗೊಳಿಸಬೇಕು ಎಂದು ಯೋಚಿಸಿವೆ ಮತ್ತು ಅವರು ಈ ಎಲ್ಲಾ ಮೀನುಗಾರಿಕೆ ವಸಾಹತುಗಳನ್ನು ಹಿಂದಕ್ಕೆ ಸರಿಸಲು ಪ್ರಯತ್ನಿಸಿದ್ದಾರೆ ಭೂಭಾಗದ ಸೈಟ್ನ 500 ಮೀಟರ್ಗಳ ಪ್ರಕಾರ ಅವರು ಏನನ್ನೂ ನಿರ್ಮಿಸಬಾರದು ಮತ್ತು ನಂತರ ಅವರು ನಿಮಗೆ ತಿಳಿದಿರುವಂತೆ ಅವರು ಪ್ರಸ್ತಾಪಿಸಿದ್ದಾರೆ ಅವರು ಈ ನಿರ್ದಿಷ್ಟ ವಿಷಯವನ್ನು ನಂತರ ತಿದ್ದುಪಡಿ ಮಾಡಬೇಕು ಮತ್ತು ನಂತರ ಅವರು ಕೆಲವು ಪ್ರದೇಶಗಳಿಗೆ 200 ರಿಂದ 500 ಮೀಟರ್ಗೆ ಅನುಮತಿಸಿದರು ಇನ್ನೂ ಕೆಲವು ನಿರ್ಮಾಣಗಳನ್ನು ಅನುಮತಿಸಲಾಗಿದೆ ಆದ್ದರಿಂದ ಇದನ್ನು ತಿದ್ದುಪಡಿ ಮಾಡಲಾಗಿದೆ ಮತ್ತು ಇದು ಭೂಸ್ವಾಧೀನ ಸಮಸ್ಯೆಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಮತ್ತು ಹಿಂತಿರುಗಿ ಮತ್ತು ಪರ್ಯಾಯ ಭೂಮಿಯನ್ನು ಹುಡುಕುವ ಮತ್ತು ಸಂಪರ್ಕದ ಅಂಶಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ನಾನು ಭಾಗ 2 ಉಪನ್ಯಾಸದಲ್ಲಿ ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಿದ್ದೇನೆ ಮತ್ತು ಈ ಉಪನ್ಯಾಸವನ್ನು ನನ್ನ ಸ್ವಂತ ಕೆಲಸವನ್ನು ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಇವುಗಳು ನೀವು ಉಲ್ಲೇಖಿಸಬಹುದಾದ ಕೆಲವು ಉಲ್ಲೇಖಗಳಾಗಿವೆ ತುಂಬ ಧನ್ಯವಾದಗಳು